ಹಿಂದಿನ ಪಠ್ಯದಲ್ಲಿ ನಾವು ಪ್ರವರ್ಗದ ಅಗತ್ಯವನ್ನು ಪರಿಚಯಿಸಿದ್ದೇವೆ ಮತ್ತು ಕಲಿಕೆಯ ಪ್ರವರ್ಗವನ್ನು ವಿನ್ಯಾಸಗೊಳಿಸಲು ಮತ್ತು ಸೂಚನೆಯನ್ನು ಪರಿಣಾಮಕಾರಿಯಾಗಿ ನಡೆಸಲು ಒಂದು ಭಾಷೆಯನ್ನು ಒದಗಿಸುತ್ತದೆ ಮತ್ತು ವರಿಷ್ಠರೊ೦ದಿಗೆ ಸಂವಹನ ನಡೆಸಲು ಅ೦ದರೆ ಎರಡು ಜನ ಅಥವಾ ಇಬ್ಬರು ಬೋಧಕವರ್ಗದ ಸದಸ್ಯರು ಚರ್ಚಿಸುತ್ತಿರುವಾಗ ಅವರಿಬ್ಬರೂ ಅದೇ ವಿಷಯವನ್ನು ಮಾತನಾಡಬೇಕು ಹಲವಾರು ಪ್ರವರ್ಗಗಳಿವೆ ಮತ್ತು ಅವುಗಳನ್ನು ವಿವಿಧ ವಿಶ್ವವಿದ್ಯಾಲಯಗಳು ವಿವಿಧ ಸಂಸ್ಥೆಗಳು ಅನುಸರಿಸುತ್ತವೆ ಆದರೆ ಪ್ರಸ್ತುತ ಆಂಡರ್ಸನ್ ಬ್ಲೂಮ್ ಪ್ರವರ್ಗವನ್ನು ಭಾರತ ಉತ್ತರ ಅಮೆರಿಕಾ ಮತ್ತು ಯುರೋಪಿನಲ್ಲಿ ಅನೇಕರು ಬಳಸುತ್ತಾರೆ ಈ ಪ್ರವರ್ಗದ ಪ್ರಕಾರ ಮೂರು ಕಾರ್ಯಕ್ಷೇತ್ರಗಳಿವೆ ಅವು ಅರಿವಿನ ಕಾರ್ಯಕ್ಷೇತ್ರ ಪರಿಣಾಮ ಕಾರ್ಯಕ್ಷೇತ್ರ ಮತ್ತು ಬೌದ್ಧಿಕಾಧಾರಿತ ಕಾರ್ಯಕ್ಷೇತ್ರ ಮತ್ತು ನಾವು ಪ್ರಧಾನವಾಗಿ ಅರಿವಿನ ಕಾರ್ಯಕ್ಷೇತ್ರವನ್ನು ನೋಡುತ್ತೇವೆ ಅರಿವಿನ ಕಾರ್ಯಕ್ಷೇತ್ರ ಮಾಹಿತಿಯನ್ನು ಸಂಸ್ಕರಿಸಿ ಅದನ್ನು ಜ್ಞಾನವಾಗಿ ಪರಿವರ್ತಿಸುವುದು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವುದು ಆದ್ದರಿಂದ ಅರಿವಿನ ಕಾರ್ಯಕ್ಷೇತ್ರ ಎರಡು ಆಯಾಮಗಳನ್ನು ಹೊಂದಿದೆ ಅರಿವಿನ ಮಟ್ಟಗಳು ಅಥವಾ ಪ್ರಕ್ರಿಯೆಗಳು ಮತ್ತು ಜ್ಞಾನ ವಿಭಾಗಗಳು ಆದ್ದರಿಂದ ನಾವು ಹಿಂದಿನ ಪಠ್ಯದಲ್ಲಿ ಎರಡು ಅರಿವಿನ ಹಂತಗಳನ್ನು ನೋಡಿದ್ದೇವೆ ಅವುಗಳೆಂದರೆ ನೆನಪಿಡಿ ಮತ್ತು ಅರ್ಥಮಾಡಿಕೊಳ್ಳಿ ಈಗ ಈ ಪಠ್ಯ 10ರಲ್ಲಿ ಅನ್ವಯಿಸು ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿ ಮತ್ತು ರಚಿಸಿ ಎ೦ಬುವ೦ತ ಅರಿವಿನ ಮಟ್ಟವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ ಪರಿಣಾಮ ಆಗಿದೆ ನಾವು ಕಾಳಜಿವಹಿಸುವ ನಾಲ್ಕು ವಿಭಿನ್ನ ಬೌದ್ಧಿಕ ಮಟ್ಟಗಳು ಇವು ಈಗ ಅನ್ವಯಿಸು ಎ೦ಬ ಪದದಿ೦ದ ಪ್ರಾರಂಭಿಸೋಣ ಅದು ಏನು ಮಾಡುತ್ತದೆ ವ್ಯಾಯಾಮಗಳನ್ನು ನಿರ್ವಹಿಸಲು ಅಥವಾ ಸಮಸ್ಯೆಗಳನ್ನು ಪರಿಹರಿಸಲು ಕಾರ್ಯವಿಧಾನಗಳನ್ನು ಬಳಸಿ ಇದರರ್ಥ ನೀವು ಕೆಲವು ಪ್ರಕ್ರಿಯೆಗಳನ್ನು ಅನ್ವಯಿಸುತ್ತಿದ್ದೀರಿ ಆ ಕಾರ್ಯವಿಧಾನವನ್ನು ನಿಮಗೆ ವಿವರಿಸಲಾಗಿದೆ ಪ್ರತಿ ಹಂತವು ಏಕೆ ಅಗತ್ಯವೆಂದು ಬಹುಶಃ ಅರ್ಥಮಾಡಿಕೊಳ್ಳಬಹುದು ಆದರೆ ನಂತರ ನಿಮಗೆ ನೀಡಲಾದ ಕಾರ್ಯವಿಧಾನವನ್ನು ನೀವು ಅನ್ವಯಿಸಬೇಕು ಮತ್ತು ಅದನ್ನು ಸಮಸ್ಯೆಯಾಗಿ ಪರಿಹರಿಸಬೇಕು ಮತ್ತು ಇದು ಕಾರ್ಯವಿಧಾನದ ಜ್ಞಾನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಈಗ ಎರಡು ಉಪ ಪ್ರಕ್ರಿಯೆಗಳ ಎರಡು ವಿಭಾಗಗಳಿವೆ ಅವು ಕಾರ್ಯಗತ ಮತ್ತು ಅನುಷ್ಠಾನ ಈಗ ಏನಾಗುತ್ತದೆ ನಾವು ಒಂದೇ ಕ್ರಿಯಾಪದಗಳೊಂದಿಗೆ ಇವೆರಡರ ಜೊತೆ ಸಂಯೋಜಿಸುತ್ತೇವೆ ಕಾಳಜಿಯ ಕ್ರಿಯಾಪದಗಳು ನಿರ್ಧರಿಸುವುದು ಲೆಕ್ಕಾಚಾರ ಮಾಡುವುದು ಅಂದಾಜು ಮಾಡುವುದು ಪರಿಹರಿಸುವುದು ಚಿತ್ರೀಕರಿಸುವುದು ಸಂಬಂಧಿಸುವುದು ಮಾರ್ಪಡಿಸುವುದು ಇತ್ಯಾದಿ ನೀವು ಇನ್ನೂ ಕೆಲವು ಪದಗಳನ್ನು ಸಹ ರಚಿಸಬಹುದು ನಾವು ಕಾರ್ಯಗತ ಮತ್ತು ಅನುಷ್ಠಾನಕ್ಕೆ ಹಿಂತಿರುಗುವ ಮೊದಲು ಕೆಲವು ಉದಾಹರಣೆಗಳನ್ನು ನೋಡೋಣ ಎಂಜಿನಿಯರಿಂಗ್ನ ವಿವಿಧ ಶಾಖೆಗಳ ಪರೀಕ್ಷಾ ಪತ್ರಿಕೆಗಳಿಂದ ತೆಗೆದುಕೊಳ್ಳಲಾಗುವ ಸಮಸ್ಯೆಗಳ ಪ್ರಕಾರಗಳು ಇವು ಈಗ ನೀವು ಪ್ರಶ್ನೆಯನ್ನು ನೋಡಿದರೆ 50 ಕಿ ಮೀ ವೇಗವನ್ನು ಪಡೆಯಲು 200 ಟನ್ ಮೋಟಾರ್ ಕೋಚ್ ತೆಗೆದುಕೊಂಡ ಸಮಯವನ್ನು ಲೆಕ್ಕ ಹಾಕಿ ತದನಂತರ ಅದು ಕೆಲವು ಷರತ್ತುಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ನಿಮಗೆ ನೀಡಲಾಗುವ ಕಾಳಜಿಯ ಕೆಲವು ನಿಯತಾಂಕಗಳಿವೆ ವಿವಿಧ ಸಂಖ್ಯೆಗಳನ್ನು ನಿಮಗೆ ನೀಡಲಾಗುತ್ತದೆ ನೀವು ಏನು ಲೆಕ್ಕ ಹಾಕುತ್ತೀರಿ ಅದರಿಂದ ತೆಗೆದುಕೊಂಡ ಸಮಯವನ್ನು ಲೆಕ್ಕ ಹಾಕಿ ಇದರರ್ಥ ಹಲವಾರು ವೇರಿಯಬಲ್ಗಳಿವೆ ಮತ್ತು ಹಲವಾರು ಪ್ರವೇಶ್ಯ ವೇರಿಯಬಲ್ಗಳಿವೆ ಮತ್ತು ಒಂದು ಅಪರಿಚಿತ ವೇರಿಯಬಲ್ ಇದೆ ಅಂದರೆ ಕೊಟ್ಟಿರುವ ವೇರಿಯಬಲ್ ಮತ್ತು ನಿಯತಾಂಕಗಳನ್ನು ಆಧರಿಸಿ ಲೆಕ್ಕಾಚಾರ ಮಾಡುವ ಸಮಯ ಆದ್ದರಿಂದ ಸಾಮಾನ್ಯವಾಗಿ "ಅನ್ವಯಿಸುವ" ಚಟುವಟಿಕೆಯು ಒಳಗೊಂಡಿರುತ್ತದೆ ಇದರರ್ಥ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಕೆಲವು ತಿಳಿದಿರುವ ವೇರಿಯಬಲ್ಗಳನ್ನು ಮತ್ತು ಕೆಲವು ಅಜ್ಞಾತ ವೇರಿಯಬಲ್ಗಳನ್ನು ಹೊಂದಿದ್ದೀರಿ ಅಜ್ಞಾತ ವೇರಿಯಬಲ್ಗಳು ಒಂದು ಎರಡು ಅಥವಾ ಮೂರು ಆಗಿರಬಹುದು ತಿಳಿದಿರುವ ವೇರಿಯಬಲ್ಗಳ ದೊಡ್ಡ ಸಂಖ್ಯೆಯಿರಬಹುದು ಆದ್ದರಿಂದ ಅಜ್ಞಾತ ವೇರಿಯಬಲ್ಗಳನ್ನು ತಿಳಿದಿರುವ ವೇರಿಯಬಲ್ಗಳ ಪ್ರಕಾರ ನಿರ್ಧರಿಸುವುದು ಪ್ರಮುಖ ಕಾರ್ಯವಾಗಿದೆ ಇದು ಎಂಜಿನಿಯರಿಂಗ್ನಲ್ಲಿನ ಅನ್ವಯಿಸುವ ಚಟುವಟಿಕೆಯಾಗಿದೆ ಮತ್ತೊಂದು ಸಮಸ್ಯೆಯನ್ನು ನೋಡೋಣ 1000 ಸಿಸಿ ಕೋರ್ ಕಟ್ಟರ್ನ ಎಲ್ಲಾ ವಿವರಣೆಗಳು ಅಥವಾ ನಿಯತಾಂಕಗಳನ್ನು ನೀಡಲಾಗಿದೆ ನೀವು ಬೃಹತ್ ಘಟಕ ತೂಕ ಶುಷ್ಕ ಘಟಕದ ತೂಕ ಅನೂರ್ಜಿತ ಅನುಪಾತ ಮತ್ತು ಶುದ್ಧತ್ವ ಮಟ್ಟವನ್ನು ನಿರ್ಧರಿಸಬೇಕು ನೀವು ನೋಡುವಂತೆ ನಾಲ್ಕು ಅಜ್ಞಾತ ವೇರಿಯಬಲ್ಗಳಿವೆ ಮತ್ತು ಕೆಲವು ತಿಳಿದಿರುವ ವೇರಿಯಬಲ್ಗಳನ್ನು ನೀಡಲಾಗಿದೆ ಬೃಹತ್ ಘಟಕ ತೂಕ ಶುಷ್ಕ ಘಟಕದ ತೂಕ ಅನೂರ್ಜಿತ ಅನುಪಾತ ಮತ್ತು ಶುದ್ಧತ್ವ ಮಟ್ಟವೆ೦ಬ 4 ಅಜ್ಞಾತ ವೇರಿಯಬಲ್ಗಳನ್ನು ನಿರ್ಧರಿಸಬೇಕು ಅಥವಾ ಲೆಕ್ಕ ಹಾಕಬೇಕಾಗುತ್ತದೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ನೀವು ಟ್ರಾನ್ಸ್ಫಾರ್ಮರ್ ಹೊಂದಿದ್ದೀರಿ ಮತ್ತು ಟ್ರಾನ್ಸ್ಫಾರ್ಮರ್ನ ಕೆಲವು ನಿಯತಾಂಕಗಳನ್ನು ನೀಡಲಾಗುತ್ತದೆ ಅಥವಾ ಅದಕ್ಕೆ ಸಂಬಂಧಿಸಿದ ಕೆಲವು ವೇರಿಯಬಲ್ಗಳನ್ನು ನೀಡಲಾಗುತ್ತದೆ ಅಂತಿಮವಾಗಿ ನೀವು 0 8 ರ ಮಂದಗತಿಯ ವಿದ್ಯುತ್ ಅಂಶದಲ್ಲಿ ಪೂರ್ಣ ಲೋಡ್ ವೋಲ್ಟೇಜ್ ನಿಯಂತ್ರಣವನ್ನು ಕಂಡುಹಿಡಿಯಬೇಕು ಇಲ್ಲಿ ವೋಲ್ಟೇಜ್ ನಿಯಂತ್ರಣ ಎಂಬ ಒಂದೇ ಅಜ್ಞಾತ ವೇರಿಯಬಲ್ ಇದೆ ಎಲೆಕ್ಟ್ರಾನಿಕ್ಸ್ನಲ್ಲಿನ ಪ್ರದೇಶದಲ್ಲಿನ ಮತ್ತೊಂದು ಸಮಸ್ಯೆ 49 Hz ನಿಂದ 51 Hz ಆವರ್ತನ ಬ್ಯಾಂಡ್ನಲ್ಲಿನ ಸಂಕೇತಗಳಿಗೆ 20 dB ಗಿಂತ ಉತ್ತಮವಾದ ಅಟೆನ್ಯೂಯೇಷನ್ ಒದಗಿಸಲು ನಾಚ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಿ ಮತ್ತು ಪಾಸ್ ಬ್ಯಾಂಡ್ನಲ್ಲಿ ಸಿಗ್ನಲ್ಗಳಿಗೆ 6 ಡಿಬಿ ಗಳಿಕೆ ದೊರಕಬೇಕು ಇದರರ್ಥ ನೀವು ಈಗ ನಾಚ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುತ್ತಿದ್ದೀರಿ ಅಂದರೆ ನಾಚ್ ಫಿಲ್ಟರ್ ಕೆಲವು ರೀತಿಯ ಸರ್ಕ್ಯೂಟ್ ಅನ್ನು ಹೊಂದಿರುತ್ತದೆ ಮೊದಲು ನೀವು ಆ ಫಿಲ್ಟರ್ ಏನೆಂದು ಗುರುತಿಸಬೇಕು ಅದು ಯಾವ ರೀತಿಯ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ನಂತರ ನೀವು ನಾಚ್ ಫಿಲ್ಟರ್ಗೆ ಸಂಬಂಧಿಸಿದ ಘಟಕಗಳ ಎಲ್ಲಾ ನಿಯತಾಂಕಗಳನ್ನು ನಿರ್ಧರಿಸಬೇಕು ಈಗ ನೀವು ನೋಡಿದರೆ ಇಲ್ಲಿನ ಸಮಸ್ಯೆಗಳಿಗಿಂತ ಹಿಂದಿನ ಸಮಸ್ಯೆಗಳ ನಡುವೆ ಸಣ್ಣ ವ್ಯತ್ಯಾಸವಿದೆ ಇಲ್ಲಿ ಎರಡು ಹಂತಗಳಿವೆ ಮೊದಲನೆಯದಾಗಿ ನಾಚ್ ಫಿಲ್ಟರ್ ರಚನೆ ಏನು ಎಂದು ಒಬ್ಬರು ತಿಳಿದುಕೊಳ್ಳಬೇಕು ಅಂದರೆ ನಿಮಗೆ ಸರ್ಕ್ಯೂಟ್ ರೇಖಾಚಿತ್ರವನ್ನು ಸೆಳೆಯಲು ಸಾಧ್ಯವಾಗಬೇಕು ತದನಂತರ ನೀಡಿರುವ ಮೌಲ್ಯಗಳ ಆಧಾರದ ಮೇಲೆ ನೀವು ಅದರ ನಿಯತಾಂಕಗಳನ್ನು ನಿರ್ಧರಿಸಬೇಕು ಆದ್ದರಿಂದ ನಾಚ್ ಫಿಲ್ಟರ್ನ ರಚನೆ ನಿಮಗೆ ತಿಳಿದಿಲ್ಲದಿದ್ದರೆ ನಿಸ್ಸಂಶಯವಾಗಿ ನೀವು ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ಇನ್ನೊಂದಕ್ಕೆ ಹೋಲಿಸಿದರೆ ಎರಡು ಹಂತದ ಪ್ರಕ್ರಿಯೆಯಂತೆ ಕಾಣುತ್ತದೆ "ಅನ್ವಯಿಸುವ" ಚಟುವಟಿಕೆಗಳ ಮಾದರಿಗಳು ಇವು ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ಈ ಎರಡು ಚಟುವಟಿಕೆಗಳನ್ನು ನೋಡೋಣ ಇ೦ಪ್ಲಿಮೆ೦ಟ್ ಭಾಗದಲ್ಲಿ ಸಮಸ್ಯೆಯ ವಿವರಣೆಯು ಹೇಗಿರುತ್ತದೆ ಎಂದರೆ ನೀವು ಯಾವ ವಿಧಾನವನ್ನು ಅನ್ವಯಿಸಬೇಕು ಎಂಬುದನ್ನು ಕಂಡುಹಿಡಿಯಬೇಕು ಮತ್ತು ನಂತರ ಕಾರ್ಯವಿಧಾನವನ್ನು ಅನ್ವಯಿಸಬೇಕು ಇ೦ಪ್ಲಿಮೆ೦ಟ್ ಮಾಡುವುದಕ್ಕಿ೦ತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿದೆ ಇದರಲ್ಲಿ ಎರಡು ಹಂತದ ಪ್ರಕ್ರಿಯೆಗಳಿವೆ ಈಗ "ಅನ್ವಯಿಸು" ಸಾಮಾನ್ಯವಾಗಿ ಅದರಲ್ಲಿ ಯಾವುದೇ ತೊಡಕುಗಳಿಲ್ಲ ಮತ್ತು ಉದಾಹರಣೆಗೆ ಅಧ್ಯಾಯದ ಅಂತ್ಯದ ಎಲ್ಲಾ ಸಮಸ್ಯೆಗಳು ಹೆಚ್ಚಾಗಿ ಅನ್ವಯಿಸುವ ವರ್ಗಕ್ಕೆ ಬರುತ್ತವೆ ಮುಂದಿನ ಹಂತದ ಅರಿವಿನ ಪ್ರಕ್ರಿಯೆಯು "ವಿಶ್ಲೇಷಣೆಯಾಗಿದೆ" ಈಗ ಮೊದಲು ಬ್ಲೂಮ್ಸ್ ಪ್ರವರ್ಗ ಮತ್ತು ಆಂಡರ್ಸನ್ ಬ್ಲೂಮ್ ಪ್ರವರ್ಗ "ವಿಶ್ಲೇಷಿಸಿ" ಪದವನ್ನು ಹೇಗೆ ಬಳಸುತ್ತದೆ ಎಂಬುದನ್ನು ವಿವರಿಸೋಣ ವಿಶ್ಲೇಷಣೆಯು ವಸ್ತುವನ್ನು ಅದರ ಘಟಕದ ಭಾಗಗಳಾಗಿ ಒಡೆಯುವುದು ಮತ್ತು ಭಾಗಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಒಟ್ಟಾರೆ ರಚನೆಗೆ ಹೇಗೆ ಸ೦ಬ೦ಧಿಸಿದೆ ಎ೦ದು ನಿರ್ಧರಿಸುತ್ತದೆ ವಿಶ್ಲೇಷಣೆ ಎಂದರೆ ಅದು ಮತ್ತು ಈಗ ಇವುಗಳು ಪ್ರತ್ಯೇಕಿಸುವುದನ್ನು ಒಳಗೊಂಡಿರುತ್ತದೆ ನಿಮಗೆ ಪತ್ರಿಕೆಯಲ್ಲಿ ಬರೆದ ಲೇಖನವೊಂದನ್ನು ನೀಡಲಾಗಿದೆ ಮತ್ತು ಈಗ ನೀವು ಪ್ರಸ್ತುತಪಡಿಸಿದ ವಸ್ತುಗಳ ಪ್ರಮುಖ ಭಾಗಗಳನ್ನು ಪ್ರಮುಖವಲ್ಲದ ಭಾಗಗಳಿ೦ದ ಪ್ರತ್ಯೇಕಿಸಬೇಕಾಗಿದೆ ಒಬ್ಬರು ಯಾವಾಗಲೂ ಆ ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು ಯಾವುದು ಮುಖ್ಯವಾದುದು ಯಾವುದು ಮುಖ್ಯವಲ್ಲ ಎಂಬುದರ ನಡುವೆ ವ್ಯತ್ಯಾಸವನ್ನು ತೋರಿಸಿ ಇದರಿಂದ ನೀವು ಗಮನಹರಿಸಬಹುದು ವೃತ್ತಪತ್ರಿಕೆ ಬಹಳಷ್ಟು ಮುಖ್ಯವಲ್ಲದ ಅಥವಾ ಪುನರಾವರ್ತಿತ ವಸ್ತುಗಳನ್ನು ಹೊಂದಿರುವುದನ್ನು ನೀವು ನೋಡಬಹುದು ಮತ್ತು ಪ್ರಸ್ತುತಪಡಿಸಿದ ವಸ್ತುಗಳ ಪ್ರಮುಖ ಭಾಗಕ್ಕೆ ಬರಲು ನೀವು ಸಮಯ ತೆಗೆದುಕೊಳ್ಳುತ್ತೀರಿ ನೀವು ಇದನ್ನು ಸಂಘಟಿಸಿ ರಚಿಸಿ ಸಂಯೋಜಿಸಿ ಸುಸಂಬದ್ಧತೆಯನ್ನು ಕಂಡುಕೊಳ್ಳಿ ಔಟ್ಲೈನ್ ಎ೦ದೂ ಹೇಳಬಹುದು ಒಂದು ರಚನೆಯೊಳಗೆ ಅಂಶಗಳು ಹೇಗೆ ಹೊಂದಿಕೊಳ್ಳುತ್ತವೆ ಅಥವಾ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಿರ್ಧರಿಸಿ ಅದು ಮತ್ತೊಂದು ರೀತಿಯ ಚಟುವಟಿಕೆ ನಂತರ "ಡಿಕನ್ಸ್ಟ್ರಕ್ಟ್" ಅನ್ನು ನೋಡುತ್ತೇವೆ ಒಂದು ವಿಶಿಷ್ಟ ಪತ್ರಿಕೆ ಲೇಖನವನ್ನು ಮತ್ತೆ ತೆಗೆದುಕೊಳ್ಳೋಣ ಪತ್ರಿಕೆ ಅಥವಾ ಆ ಲೇಖನದ ಲೇಖಕರಿಂದ ಪ್ರಸ್ತುತ ಪಡಿಸಲಾಗುತ್ತಿರುವ ದೃಷ್ಟಿಕೋನವೇನು ಅವರ ಅಭಿಪ್ರಾಯ ಏನು ಅವನು ಉತ್ತೇಜಿಸುತ್ತಿರುವ ಮೌಲ್ಯಗಳು ಯಾವುವು ಅಥವಾ ಪ್ರಸ್ತುತಪಡಿಸಿದ ವಸ್ತುವಿನ ಆಧಾರವೇನು ಮತ್ತು ವಾಸ್ತವವಾಗಿ ರಾಜಕೀಯ ಭಾಷಣಗಳು ಅವು ವಿಶ್ಲೇಷಣೆಗೆ ಉದಾಹರಣೆಗಳಾಗಿವೆ ಆದರೆ ಎಂಜಿನಿಯರಿಂಗ್ ಪ್ರಕಾರದ ಚಟುವಟಿಕೆಯಲ್ಲಿ ನಾವು ಹೆಚ್ಚು ಆಸಕ್ತಿ ಹೊಂದಿದ್ದೇವೆ ಈಗ ಕೆಲವು ವಿಶ್ಲೇಷಣಾ ಚಟುವಟಿಕೆಗಳು ಎ೦ದರೆ ವಿಮರ್ಶಾತ್ಮಕವಾಗಿ ಓದುವುದು ಪಠ್ಯಗಳನ್ನು ಸ್ಪಷ್ಟಪಡಿಸುವುದು ಅಥವಾ ವಿಮರ್ಶಿಸುವುದು ಊಹೆಗಳನ್ನು ಪರಿಶೀಲಿಸುವುದು ಅಪ್ರಸ್ತುತ ಸಂಗತಿಗಳಿಂದ ಸತ್ಯಗಳನ್ನು ಪ್ರತ್ಯೇಕಿಸುವುದು ಅನುಮಾನಗಳನ್ನು ಮಾಡುವುದು ವ್ಯಾಖ್ಯಾನಗಳು ಕಾರಣಗಳನ್ನು ನೀಡುವುದು ಮತ್ತು ಪುರಾವೆಗಳು ಮತ್ತು ಆಪಾದಿತ ಸಂಗತಿಗಳನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಪರಿಣಾಮಗಳನ್ನು ಅನ್ವೇಷಿಸುವುದು ಉದಾಹರಣೆಗೆ ನಾನು ಒಂದು ನಿರ್ದಿಷ್ಟ ನಿಯತಾಂಕವನ್ನು ಬದಲಾಯಿಸಿದರೆ ವ್ಯವಸ್ಥೆಗೆ ಏನಾಗುತ್ತದೆ ನೀವು ಅದರ ಪರಿಣಾಮಗಳನ್ನು ಅನ್ವೇಷಿಸುತ್ತಿರಬಹುದು ಇದು ತುಂಬಾ ಸರಳವಾಗಿರಬಹುದು ಉದಾಹರಣೆಗೆ ನಿರ್ದಿಷ್ಟ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಲ್ಲಿ ನಾನು ಪ್ರತಿರೋಧಕ ಮೌಲ್ಯವನ್ನು ಮತ್ತೊಂದು ಮೌಲ್ಯಕ್ಕೆ ಬದಲಾಯಿಸಿದರೆ ಏನಾಗುತ್ತದೆ ಇದು ವಿಶ್ಲೇಷಣೆಯೇ ಅಥವಾ ಅನ್ವಯವೇ ಅಂತಹ ಒಂದು ಸರಳ ಸಂದರ್ಭದಲ್ಲಿ ಪ್ಯಾರಾಮೀಟರ್ ಮೌಲ್ಯ x1 ರಿಂದ ಮೌಲ್ಯ x2 ಗೆ ಬದಲಾದಾಗ ಉತ್ಪಾದಕವನ್ನು ನಿರ್ಧರಿಸಿ ಎ೦ಬ ಪ್ರಶ್ನೆ ಆದ್ದರಿಂದ ಇದು ಅನ್ವಯಿಸುವ ಚಟುವಟಿಕೆಗೆ ಸೇರಿದೆ ಎಂದು ಪರಿಗಣಿಸಬಹುದು ಆದರೆ ನೀವು ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ವ್ಯವಸ್ಥೆಯನ್ನು ಹೊಂದಿದ್ದರೆ ಅಂದರೆ ಇದರ ಪರಿಣಾಮಗಳು ಹೆಚ್ಚು ಸ್ಪಷ್ಟವಾಗಿಲ್ಲದಿದ್ದಾಗ ನೀವು ಯಾವುದೇ ಸಂಬಂಧಿತ ಸಾಧನಗಳನ್ನು ಬಳಸಿ ಅನ್ವೇಷಿಸಬೇಕು ಇದಲ್ಲದೆ ಸಾಮಾನ್ಯೀಕರಣಗಳನ್ನು ಪರಿಷ್ಕರಿಸುವುದು ಮತ್ತು ಸರಳೀಕರಣಗಳನ್ನು ತಪ್ಪಿಸುವುದು ಒಬ್ಬರ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸುವುದು ನಂಬಿಕೆಗಳ ವಾದಗಳು ಅಥವಾ ಸಿದ್ಧಾಂತಗಳನ್ನು ರಚಿಸುವುದು ಅಥವಾ ಅನ್ವೇಷಿಸುವುದು ಸಮಸ್ಯೆಗಳು ತೀರ್ಮಾನಗಳು ಅಥವಾ ನಂಬಿಕೆಗಳನ್ನು ಸ್ಪಷ್ಟಪಡಿಸುವುದು ಮೌಲ್ಯಮಾಪನಕ್ಕಾಗಿ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವುದು ಅದೂ ಒಂದು ವಿಶ್ಲೇಷಣಾ ಚಟುವಟಿಕೆ ಏನನ್ನಾದರೂ ಮೌಲ್ಯಮಾಪನ ಮಾಡಲು ನೀವು ಯಾವ ರೀತಿಯ ಮಾನದಂಡಗಳನ್ನು ಬಳಸುತ್ತೀರಿ ಅದು ನೀವು ಯಾವ ಮಾನದಂಡಗಳನ್ನು ಬಳಸುತ್ತಿರುವಿರಿ ಮತ್ತು ನಿಮ್ಮ ಮೌಲ್ಯ ಮತ್ತು ಮಟ್ಟಗಳನ್ನು ಅವಲಂಬಿಸಿರುತ್ತದೆ ಆದರೆ ನೀವು ಅದರ ಬಗ್ಗೆ ಸ್ಪಷ್ಟವಾಗಿದ್ದೀರಾ ಆದ್ದರಿಂದ ಮಾನದಂಡಗಳನ್ನು ಅಭಿವೃದ್ಧಿಪಡಿಸಲು ನಿಮ್ಮ ಸ್ವಂತ ಮೌಲ್ಯಗಳು ಮತ್ತು ಮಟ್ಟಗಳನ್ನು ಸ್ಪಷ್ಟಪಡಿಸುವ ಚಟುವಟಿಕೆ ಅಗತ್ಯವಾಗಿರುತ್ತದೆ ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲ್ಯಮಾಪನ ಮಾಡುವುದು ಆಳವಾಗಿ ಪ್ರಶ್ನಿಸುವುದು ಮೂಲ ಅಥವಾ ಮಹತ್ವದ ಪ್ರಶ್ನೆಗಳನ್ನು ಮುಂದುವರಿಸುವುದು ವಾದ ವ್ಯಾಖ್ಯಾನ ನಂಬಿಕೆ ಅಥವಾ ಸಿದ್ಧಾಂತಗಳನ್ನು ಸ್ಪಷ್ಟಪಡಿಸುವುದು ಆದ್ದರಿಂದ "ವಿಶ್ಲೇಷಣೆ" ಚಟುವಟಿಕೆಗಳು ಹಲವು ಆದರೆ ನಾವು ಎಂಜಿನಿಯರಿಂಗ್ಗೆ ಬಂದಾಗ ಅಲ್ಲಿಯೇ ಸಮಸ್ಯೆಗೆ ಸಿಲುಕುತ್ತೇವೆ ಮೊದಲನೆಯದಾಗಿ ವಿಶ್ಲೇಷಣೆ ಎಂಬ ಪದವನ್ನು ನಮ್ಮ ಚಟುವಟಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಶಿಕ್ಷಕರಾಗಿ ಅಥವಾ ವಿದ್ಯಾರ್ಥಿಗಳಾಗಿ ನಾವು ಅದನ್ನು ಬಳಸುತ್ತಲೇ ಇರುತ್ತೇವೆ ಆದರೆ ಬ್ಲೂಮ್ಸ್ ಪ್ರವರ್ಗದ ಸಂದರ್ಭದಲ್ಲಿ ವಿಶ್ಲೇಷಿಸುವುದು ಒಂದು ನಿರ್ದಿಷ್ಟ ಅರ್ಥವನ್ನು ಹೊಂದಿದೆ ಆದ್ದರಿಂದ ನೀವು ಬ್ಲೂಮ್ಸ್ ಪ್ರವರ್ಗದ ಒಳಗೆ ಕಾರ್ಯನಿರ್ವಹಿಸುತ್ತಿದ್ದರೆ ನೀವು ವಿಶ್ಲೇಷಿಸುವ ಪದವನ್ನು ವ್ಯಾಖ್ಯಾನಿಸಿದ ರೀತಿಯಲ್ಲಿ ಮಾತ್ರ ಬಳಸಬೇಕಾಗುತ್ತದೆ ಉದಾಹರಣೆಗೆ ನೀವು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಿ ಅಥವಾ ರಚನೆಯನ್ನು ವಿಶ್ಲೇಷಿಸಿ ಎಂದು ಹೇಳಬಹುದು ನಾವು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವ ಬಗ್ಗೆ ಮಾತನಾಡುವಾಗ ನೀವು ನಿಜವಾಗಿಯೂ ಕೇಳುತ್ತಿರುವುದು ತಿಳಿದಿರುವ ವೇರಿಯಬಲ್ಗಳ ಪರಿಭಾಷೆಯಲ್ಲಿ ಕೆಲವು ಅಜ್ಞಾತ ವೇರಿಯಬಲ್ಗಳನ್ನು ನಿರ್ಧರಿಸುವುದು ಅದನ್ನು ಸಡಿಲವಾದ ರೀತಿಯಲ್ಲಿ ವಿಶ್ಲೇಷಣೆಯಾಗಿಯೂ ಬಳಸಲಾಗುತ್ತದೆ ಆದ್ದರಿಂದ ನೀವು ಬ್ಲೂಮ್ಸ್ ಪ್ರವರ್ಗವನ್ನು ಬಳಸಲು ಪ್ರಯತ್ನಿಸುತ್ತಿರುವಾಗ ವಿಶ್ಲೇಷಣೆಯನ್ನು ನಿರ್ದಿಷ್ಟ ರೀತಿಯಲ್ಲಿ ಬಳಸಲು ಎಲ್ಲಾ ಜನರು ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ ಬ್ಲೂಮ್ಸ್ ಪ್ರವರ್ಗವು ವಿವರಿಸಿದ ಅರ್ಥದಲ್ಲಿ ಮಾತ್ರ ವಿಶ್ಲೇಷಣೆ ಪದವನ್ನು ಬಳಸಲು ನಾವೆಲ್ಲರೂ ಒಪ್ಪುತ್ತೇವೆ ಎಂದು ಹೇಳೋಣ ಆದರೆ ಈ ವರ್ಗದ ಪ್ರಶ್ನೆಗಳನ್ನು ನಾವು ಸೀಮಿತ ಸಮಯದ ಲಿಖಿತ ಪರೀಕ್ಷೆಯಲ್ಲಿ ವಿನ್ಯಾಸಗೊಳಿಸಬಹುದೇ ನಮ್ಮ ಹೆಚ್ಚಿನ ಅಂದಾಜುವಿಕೆಯು ಸೀಮಿತ ಸಮಯದ ಪರೀಕ್ಷೆಗಳ ರೂಪದಲ್ಲಿರುತ್ತದೆ ಅದು ವರ್ಗ ಪರೀಕ್ಷೆಯಾಗಿದ್ದರೆ ಅದು ಒಂದೂವರೆ ಗಂಟೆಯದ್ದಾಗಿರುತ್ತದೆ ಎಂಡ್ ಸೆಮಿಸ್ಟರ್ ಪರೀಕ್ಷೆಯಾಗಿದ್ದರೆ ಇದು ಸಾಮಾನ್ಯವಾಗಿ ಸುಮಾರು 3 ಗಂಟೆಗಳಿರುತ್ತದೆ ಮತ್ತು ನೀವು ಕೆಲವು ಲ್ಯಾಬ್ ಪರೀಕ್ಷೆಯನ್ನು ಪ್ರತ್ಯೇಕವಾಗಿ ಹೊಂದಿರಬಹುದು ಆದರೆ ಹೆಚ್ಚಿನ ಅಂದಾಜುವಿಕೆಯು ಲಿಖಿತ ಪರೀಕ್ಷೆಗಳ ರೂಪದಲ್ಲಿದೆ ಈಗ ಅಂತಹ ಸಂದರ್ಭದಲ್ಲಿ ನೀವು ಕೇಳುವ ಯಾವುದೇ ನಿರ್ದಿಷ್ಟ ಪ್ರಶ್ನೆಯು 3 ಗಂಟೆಗಳ ಪರೀಕ್ಷೆಯಲ್ಲಿ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು ಏಕೆಂದರೆ ಪರೀಕ್ಷಾ ಪತ್ರಿಕೆಯಲ್ಲಿ ಹಲವಾರು ಪ್ರಶ್ನೆಗಳಿವೆ ಮತ್ತು 10 ಅಂಕಗಳ ಪ್ರಶ್ನೆಗಳು ಸಾಮಾನ್ಯವಾಗಿ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು ಮತ್ತು ನೀವು ವಿಶ್ಲೇಷಣೆಯ ವರ್ಗಕ್ಕೆ ಸೇರಿದ ಪ್ರಶ್ನೆಯನ್ನು ಕೇಳಲು ಪ್ರಯತ್ನಿಸುತ್ತಿದ್ದರೆ ಮೊದಲನೆಯದಾಗಿ ನೀವು ವಿಸ್ತಾರವಾದ ವಿವರಣೆಯನ್ನು ಬರೆಯಬೇಕಾಗಿದೆ ತದನಂತರ ವಿಶ್ಲೇಷಣೆಯಿಂದ ಪ್ರಶ್ನೆಗಳನ್ನು ಕೇಳಿ ಊಹೆಗಳು ಪೂರ್ಣವಾಗಿದೆಯೇ ಡೇಟಾ ಪೂರ್ಣಗೊಂಡಿದೆಯೇ ಮತ್ತು ನೀವು ಕೇಳಬೇಕಾದ ಪ್ರಶ್ನೆಗಳು ಹಲವಾರು ಇರುತ್ತವೆ ಹಾಗೂ ಸಾಮಾನ್ಯವಾಗಿ ಇದನ್ನು ವಿಂಗಡಿಸಲು ಅರ್ಧ ಘಂಟೆಯ ಸಮಯಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ವಿಶ್ಲೇಷಣಾತ್ಮಕ ಪ್ರಶ್ನೆಗಳನ್ನು ಸೀಮಿತ ಸಮಯದ ಲಿಖಿತ ಪರೀಕ್ಷೆಗೆ ಇಡುವುದು ಸುಲಭವಲ್ಲ ನಿಮಗೆ ಆಸಕ್ತಿ ಇದ್ದರೆ ಕೇಸ್ ಸ್ಟಡೀಸ್ ಪ್ರಾಜೆಕ್ಟ್ಗಳು ಟರ್ಮ್ ಪೇಪರ್ಸ್ ಮತ್ತು ಫೀಲ್ಡ್ ಸ್ಟಡೀಸ್ಗೆ ಸಂಬಂಧಿಸಿದ ಕಾರ್ಯಯೋಜನೆಗಳಲ್ಲಿ ವಿಶ್ಲೇಷಿಸುವ ಚಟುವಟಿಕೆಗಳನ್ನು ಸೇರಿಸಬಹುದು ಇನ್ನೊಂದು ವಿಷಯವೆಂದರೆ ವಿಶ್ಲೇಷಣೆಯಡಿಯಲ್ಲಿ ನಾವು ಮಾತನಾಡಿದ ಅನೇಕ ಚಟುವಟಿಕೆಗಳು ಎಂಜಿನಿಯರಿಂಗ್ಗೆ ಹೆಚ್ಚು ಸಾಮಾನ್ಯವಲ್ಲ ಸಾಮಾಜಿಕ ವಿಜ್ಞಾನ ಮತ್ತು ಮಾನವಿಕತೆಗಳ ವಿಷಯಗಳಿಗೆ ಅವು ಸಾಕಷ್ಟು ಸಾಮಾನ್ಯವಾಗಿದೆ ಆದರೆ ಅದು ಏಕೆ ಎಂಜಿನಿಯರಿಂಗ್ ವಿಜ್ಞಾನ ವಿಷಯಗಳು ಅಥವಾ ವಿಜ್ಞಾನ ವಿಷಯಗಳ 4 ವರ್ಷಗಳ ಕಾರ್ಯಕ್ರಮದಲ್ಲಿ ನಾವು ಅವುಗಳನ್ನು ಯಾವ ಮಟ್ಟದಲ್ಲಿ ನಿರ್ವಹಿಸುತ್ತಿದ್ದೇವೆ ಅವು ಸಾಕಷ್ಟು ರಚನಾತ್ಮಕ ವಿಷಯಗಳಾಗಿವೆ ಅರ್ಥದಲ್ಲಿ ನಾವು ಅವುಗಳನ್ನು ವಿವರವಾಗಿ ಅನ್ವೇಷಿಸುತ್ತಿಲ್ಲ ಮತ್ತು ನಾವು ಅವುಗಳ ಬಗ್ಗೆ ತುಂಬಾ ಕಿರಿದಾದ ಸನ್ನಿವೇಶದಲ್ಲಿ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇಡೀ ವಿಷಯವನ್ನು ಉತ್ತಮವಾಗಿ ಸಂಘಟಿಸಿದಾಗ ಪ್ರಶ್ನೆಗಳನ್ನು ವಿಶ್ಲೇಷಿಸುವ ವ್ಯಾಪ್ತಿ ತುಂಬಾ ಕಡಿಮೆ ಇರುತ್ತದೆ ಆದರೆ ನೀವು ಯಾವುದೇ ಸಾಮಾಜಿಕ ವಿಜ್ಞಾನ ಮತ್ತು ಮಾನವಿಕತೆಗಳ ವಿಷಯಗಳಲ್ಲಿನ ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ವಿಶ್ಲೇಷಿಸಬಹುದು ಆದ್ದರಿಂದ ಅದನ್ನು ಗಮನಿಸಬೇಕು ನಾವು ಅಪಮೌಲ್ಯಗೊಳಿಸುತ್ತಿದ್ದೇವೆ ಎಂದು ಇದರ ಅರ್ಥವಲ್ಲ ಆದರೆ ನಾವು ಎಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಗೆ ನಿಖರವಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎ೦ಬುದನ್ನು ಅರ್ಥಮಾಡಿಕೊಳ್ಳಬೇಕು ಈಗ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ ಅಂದರೆ ಮಾನದಂಡಗಳು ಮತ್ತು ಮಟ್ಟಗಳ ಆಧಾರದ ಮೇಲೆ ತೀರ್ಪು ನೀಡಿ ಮಾನದಂಡಗಳು ಗುಣಮಟ್ಟ ಪರಿಣಾಮಕಾರಿತ್ವ ದಕ್ಷತೆ ಅಥವಾ ಸ್ಥಿರತೆಗೆ ಸಂಬಂಧಿಸಿರಬಹುದು ಮಟ್ಟಗಳು ಗುಣಾತ್ಮಕ ಅಥವಾ ಪರಿಮಾಣಾತ್ಮಕವಾಗಿರಬಹುದು ಹಾಗಾದರೆ ಏನಾಗುತ್ತದೆ ನಾನು ಎ ಬಿ ಸಿ ಎಂಬ ಮೂರು ಪರಿಹಾರಗಳನ್ನು ಹೊಂದಿದ್ದರೆ ಇವುಗಳಲ್ಲಿ ಒಂದನ್ನು ನಾನು ಆಯ್ಕೆ ಮಾಡಬಹುದೇ ನಾನು ಯಾವ ಆಧಾರದ ಮೇಲೆ ಆಯ್ಕೆ ಮಾಡುತ್ತೇನೆ ಮೊದಲನೆಯದು ನಾನು ಮಾನದಂಡಗಳ ಗುಂಪನ್ನು ಪಟ್ಟಿ ಮಾಡಬೇಕಾಗಿದೆ ಮತ್ತು ನಾನು ಯಾವ ಮಾನದಂಡಗಳನ್ನು ಆರಿಸುತ್ತೇನೆ ಆದ್ದರಿಂದ ಮಾನದಂಡಗಳ ಆಯ್ಕೆ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಉತ್ಪನ್ನದ ಬಣ್ಣವನ್ನು ನೀವು ಪರಿಗಣಿಸಬಹುದು ಉತ್ಪನ್ನದ ಬಣ್ಣವು ಹೆಚ್ಚು ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಎಂದು ನೀವು ಪರಿಗಣಿಸಬಹುದು ಆದ್ದರಿಂದ ನೀವು ನಿರ್ದಿಷ್ಟ ಮಾನದಂಡವನ್ನು ಪ್ರತ್ಯೇಕವಾಗಿರಿಸುತ್ತೀರಿ ಆದರೆ ಆ ಆಯ್ಕೆಯನ್ನು ನೀವು ಸ್ಪಷ್ಟವಾಗಿ ಹೇಳಬೇಕಾದ ಕಾರಣಗಳಿಗಾಗಿ ಮಾಡಬೇಕಾಗಿದೆ ಮೊದಲನೆಯದಾಗಿ ನೀವು ಮಾನದಂಡವನ್ನು ಗುರುತಿಸಬೇಕು ಅವುಗಳಲ್ಲಿ ಕೆಲವು ಗುಣಾತ್ಮಕವಾಗಿವೆ ಅಥವಾ ಕೆಲವು ಪರಿಮಾಣಾತ್ಮಕವಾಗಿವೆ ನಂತರ ಏನಾಗುತ್ತದೆ ನೀವು ಮುಂದೆ ಇರುವ ಪ್ರತಿಯೊಂದು ಪರಿಹಾರಕ್ಕೂ ಈ ಮಾನದಂಡಗಳನ್ನು ಅನ್ವಯಿಸಬೇಕು ಉದಾಹರಣೆಗೆ ಅದರ ಗುಣಮಟ್ಟ ಎ ಅತ್ಯುನ್ನತ ಗುಣಮಟ್ಟವನ್ನು ಹೊಂದಿದೆ ಆದರೆ ಬಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಸಿ ಹೆಚ್ಚು ದಕ್ಷವಾಗಿರಬಹುದು ಆದ್ದರಿಂದ ಏನಾಗುತ್ತದೆ ಅವೆಲ್ಲವೂ ಒ೦ದೇ ಸಂಖ್ಯೆಗೆ ನಿಖರವಾಗಿ ಅನುವಾದಿಸುವುದಿಲ್ಲ ಬಹು ಪರಿಹಾರಗಳಿದ್ದಾಗ ಕೆಲವು ಮಾನದಂಡಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದೂ ಒಳ್ಳೆಯದು ನೀವು ಇದನ್ನು ಮತ್ತೊಮ್ಮೆ ಮುಂದಿನ ಹಂತದ ಮಾನದಂಡದೊಂದಿಗೆ ಬರಬೇಕು ಇದರಿಂದ ನೀವು ಇದನ್ನು ಆರಿಸಬೇಕಾಗುತ್ತದೆ ಆದ್ದರಿಂದ ನೀವು ದೊಡ್ಡ ಸಮಸ್ಯೆಗಳನ್ನು ನೋಡಿದಾಗ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯು ಸಾಕಷ್ಟು ಸಂಕೀರ್ಣವಾಗಿರುತ್ತದೆ ನೀವು ತುಂಬಾ ದೊಡ್ಡ ಸಮಸ್ಯೆಗಳು ಅಥವಾ ಸಂಕೀರ್ಣ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ಮಾನದಂಡಗಳ ಆಯ್ಕೆ ಕಷ್ಟಕರವಾಗಿರುತ್ತದೆ ಸೇತುವೆ ಅಥವಾ ಫ್ಲೈಓವರ್ ನಿರ್ಮಿಸುವಂತಹ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದಂತೆ ವಿವಾದಗಳು ಬರುತ್ತವೆ ಏಕೆಂದರೆ ಪ್ರತಿಯೊಬ್ಬರೂ ವಿಭಿನ್ನ ಮಾನದಂಡಗಳಿಂದ ಮಾತನಾಡುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಸಂಬಂಧಿಸಿದ ಕ್ರಿಯಾಪದಗಳು ಪರಿಶೀಲಿಸು ಪರಿಶೀಲಿಸುವುದು ಎಂದರೆ ಪರೀಕ್ಷಿಸುವುದು ಪತ್ತೆ ಮಾಡುವುದು ಮೇಲ್ವಿಚಾರಣೆ ಮಾಡುವುದು ಸಂಯೋಜಿಸುವುದು ಅಥವಾ ವಿಮರ್ಶಿಸುವುದು ನಿಖರತೆ ಸಮರ್ಪಕತೆ ಸೂಕ್ತತೆ ಅಥವಾ ಸ್ಪಷ್ಟತೆ ಒಗ್ಗೂಡಿಸುವಿಕೆ ಸಂಪೂರ್ಣತೆ ಸ್ಥಿರತೆ ನಿಖರತೆ ಇತ್ಯಾದಿಗಳನ್ನು ನಿರ್ಣಯಿಸುವುದು ನೀವು ನಿರ್ಣಯಿಸಲು ಬಯಸುವ ಈ ವಿಷಯಗಳ ಸಂಪೂರ್ಣ ಗುಂಪನ್ನು ನೀವು ಹೊಂದಿದ್ದೀರಿ ಆದ್ದರಿಂದಇವ್ಯಾಲ್ಯೂಯೇಷನ್ ಕೆಲವು ಮಾನದಂಡಗಳನ್ನು ಆಯ್ಕೆಮಾಡುವುದು ಮತ್ತು ಈ ಮಾನದಂಡಗಳನ್ನು ಪರಿಹಾರಗಳಿಗೆ ಅನ್ವಯಿಸುವುದು ಮತ್ತು ನಿರ್ದಿಷ್ಟ ಪರಿಹಾರದ ಆದ್ಯತೆಗೆ ಸಂಬಂಧಿಸಿದಂತೆ ನಿರ್ಣಯಿಸುವುದು ಅಥವಾ ನಿರ್ಧಾರ ತೆಗೆದುಕೊಳ್ಳುವುದು ಈಗ ಆರನೇ ಅರಿವಿನ ಪ್ರಕ್ರಿಯೆಯು "ರಚನೆ" ರಚನೆಯು ಕಟ್ಟುನಿಟ್ಟಾಗಿ ಒಂದು ಸುಸಂಬದ್ಧ ಅಥವಾ ಕ್ರಿಯಾತ್ಮಕ ಸಮಗ್ರತೆಯನ್ನು ರೂಪಿಸಲು ಅಂಶಗಳನ್ನು ಒಟ್ಟಿಗೆ ಸೇರಿಸುವುದನ್ನು ಒಳಗೊಂಡಿರುತ್ತದೆ ಅದು ಏನೆ೦ದರೆ ಅಂಶಗಳು ನಿಮಗೆ ಲಭ್ಯವಿವೆ ಆದರೆ ಇನ್ನೊಂದು ಸುಸಂಬದ್ಧ ಮತ್ತು ಕ್ರಿಯಾತ್ಮಕ ಸಮಗ್ರತೆಯನ್ನು ರೂಪಿಸಲು ನೀವು ಅವುಗಳನ್ನು ಒಟ್ಟಿಗೆ ಸೇರಿಸುತ್ತಿದ್ದೀರಿ ಮತ್ತು ಇದನ್ನು ಮೂರು ವಿಭಿನ್ನ ಹಂತಗಳಲ್ಲಿ ಮಾಡಲಾಗುತ್ತದೆ ಮೊದಲನೆಯದು ಉತ್ಪಾದಿಸು ನೀವು ಏನನ್ನು ಉತ್ಪಾದಿಸುತ್ತೀರಿ ಉತ್ಪಾದಿಸು ಎ೦ದರೆ ವ್ಯವಸ್ಥೆಗಳು ಪರಿಕಲ್ಪನೆಗಳು ಮಾದರಿಗಳು ಸಿದ್ಧಾಂತಗಳು ವಿವರಣೆಗಳು ಸಾಮಾನ್ಯೀಕರಣ ಕಲ್ಪನೆ ಭವಿಷ್ಯವಾಣಿಗಳು ತತ್ವಗಳು ಸಮಸ್ಯೆಗಳು ಪ್ರಶ್ನೆಗಳು ಮತ್ತು ಕಥೆಗಳನ್ನು ವರ್ಗೀಕರಿಸುವುದು ಉದಾಹರಣೆಗೆ ಒ೦ದು ಕಥೆಯನ್ನು ಬರೆಯುವ೦ತಹ ಪರೀಕ್ಷೆನ್ನು ತೆಗೆದುಕೊಳ್ಳಿ ರಚಿಸು ಎಂಬ ಪದವನ್ನು ಸಡಿಲ ಅರ್ಥದಲ್ಲಿ ಹಲವು ವಿಧಗಳಲ್ಲಿ ಬಳಸಲಾಗುತ್ತದೆ ಆದರೆ ಇಲ್ಲಿ ಪ್ರಶ್ನೆಯೆಂದರೆ ಒಂದು ಕಥೆಯನ್ನು ಬರೆಯಿರಿ ಅದು ಈಗಾಗಲೇ ಲಭ್ಯವಿರುವ ಕಥೆಗಳಿಗಿಂತ ಭಿನ್ನವಾಗಿರಬೇಕು ನೀವು ಈಗಾಗಲೇ ಓದಿದ ಕಥೆಗಿ೦ತ ಇದು ಹೆಚ್ಚು ಭಿನ್ನವಾಗಿರುವುದಿಲ್ಲ ಆದರೆ ಕನಿಷ್ಠ ಇದು ವಿಭಿನ್ನವಾಗಿದೆ ಅಂದರೆ ನೀವು ಕಥೆಯನ್ನು ರಚಿಸಿದ್ದೀರಿ ಅಂತೆಯೇ ಒಂದು ಯೋಜನೆಯನ್ನು ರಚಿಸಿ ವಿನ್ಯಾಸ ಎಂದರೆ ಏನನ್ನಾದರೂ ಮಾಡುವ ಯೋಜನೆಯನ್ನು ರಚಿಸುವುದು ನಾನು ನಿಮ್ಮನ್ನು ಕುರ್ಚಿಯನ್ನು ವಿನ್ಯಾಸಗೊಳಿಸಲು ಕೇಳಬಹುದು ಕುರ್ಚಿಯನ್ನು ವಿನ್ಯಾಸಗೊಳಿಸಲು ನಿಮ್ಮನ್ನು ಕೇಳಿದಾಗ ನಾನು ನಿಖರವಾಗಿ ಅಸ್ತಿತ್ವದಲ್ಲಿರುವ ಕುರ್ಚಿಯನ್ನು ನಕಲಿಸಬಹುದು ಮತ್ತು ಅದನ್ನು ನಿಮಗೆ ನೀಡಬಹುದು ಅಂತಹ ಸಂದರ್ಭದಲ್ಲಿ ಅದು ರಚನೆಯಾಗುವುದಿಲ್ಲ ನಾನು ಸಣ್ಣ ಬದಲಾವಣೆಗಳನ್ನು ಮಾಡಿದರೂ ಕೋನಗಳು ಅಥವಾ ಕೀಲುಗಳು ಅಥವಾ ನಾನು ಕುರ್ಚಿಯನ್ನು ವಿನ್ಯಾಸಗೊಳಿಸುವ ವಿಧಾನ ಅಂದರೆ ನೀವು ಏನನ್ನಾದರೂ ತಯಾರಿಸುವ ಯೋಜನೆಯನ್ನು ರಚಿಸುತ್ತಿದ್ದೀರಿ ಮತ್ತು ಅದು ಪ್ರಕ್ರಿಯೆಯನ್ನು ರಚಿಸುವುದು ಮೂರನೆಯದು "ಉತ್ಪಾದಿಸು" ಉದಾಹರಣೆಗೆ ಒಂದು ಮಾದರಿಯನ್ನು ರಚಿಸಲು ನಿಮ್ಮನ್ನು ಕೇಳಲಾಗುತ್ತದೆ ಅಥವಾ ನೀವು ಕುರ್ಚಿಯನ್ನು ರಚಿಸುತ್ತೀರಿ ಅಥವಾ ಏರೋಸ್ಪೇಸ್ ಎಂಜಿನಿಯರಿಂಗ್ನಲ್ಲಿ ವಿಮಾನದ ಮಾದರಿ ಅಥವಾ ವಿಮಾನದ ಒಂದು ಭಾಗವನ್ನು ರಚಿಸಲು ನಿಮ್ಮನ್ನು ಕೇಳಲಾಗುತ್ತದೆ ತದನಂತರ ನೀವು ಕಾರ್ಯಾಗಾರದಲ್ಲಿ ಕುಳಿತುಕೊಳ್ಳಬೇಕು ಮತ್ತು ನೀವು ನಿಮ್ಮದೇ ಆದದನ್ನು ಉತ್ಪಾದಿಸಬೇಕು ನೀವು ಉತ್ಪಾದಿಸುತ್ತಿರುವಾಗ ಹೇಗಾದರೂ ಅದು ವಿಶಿಷ್ಟವಾದ ತುಣುಕು ಆಗುತ್ತದೆ ಅಂದರೆ ನೀವು ರಚಿಸುತ್ತಿದ್ದೀರಿ ಆದ್ದರಿಂದ ರಚನೆಯ ಪ್ರಕ್ರಿಯೆ ಅದು ಮೊದಲನೆಯದು ಸೃಷ್ಟಿ ಎಂಜಿನಿಯರಿಂಗ್ ಕಾರ್ಯಕ್ರಮದಲ್ಲಿ ಇದರ ಅರ್ಥವೇನೆಂದು ನೋಡೋಣ ಅಥವಾ ಚಟುವಟಿಕೆಯನ್ನು ರಚಿಸಲು ನನ್ನ ಎಂಜಿನಿಯರ್ಗೆ ನಾನು ಹೇಗೆ ತರಬೇತಿ ನೀಡುತ್ತೇನೆ ಎ೦ಬುದನ್ನು ನೋಡೋಣ ರಚನೆಯು ನಿರ್ದಿಷ್ಟ ಸಮಸ್ಯೆಗೆ ಬಹು ಪರಿಹಾರಗಳನ್ನು ಉತ್ಪಾದಿಸುವುದನ್ನು ಒಳಗೊಂಡಿರುತ್ತದೆ ಒಂದು ಪರಿಹಾರ ಇನ್ನೊಂದಕ್ಕಿಂತ ಉತ್ತಮವಾಗಿದೆ ಎಂಬ ಅಂಶವು ಮುಂದಿನದಕ್ಕೆ ಬರುತ್ತದೆ ಆದರೆ ನಿರ್ದಿಷ್ಟ ಸಮಸ್ಯೆಗೆ ನೀವು ಅನೇಕ ಪರಿಹಾರಗಳನ್ನು ತಯಾರಿಸಲು ಸಾಧ್ಯವಾಗಬೇಕು ಆದರೆ ಅನ್ವಯಿಸು ಎಂದರೆ ಈಗಾಗಲೇ ಮಾರ್ಗ ತಿಳಿದಿದೆ ಮತ್ತು ನೀವು ಸಾಮಾನ್ಯವಾಗಿ ಒಂದೇ ಪಾಯಿಂಟ್ ಪರಿಹಾರಕ್ಕೆ ಬರುತ್ತೀರಿ ಬಹು ಪರಿಹಾರವಲ್ಲ ಆದ್ದರಿಂದ ರಚನೆಗೆ ಸಂಬಂಧಿಸಿದಂತೆ ನಮ್ಮ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ನಾವು ಸಮಸ್ಯೆಗೆ ಅನೇಕ ಪರಿಹಾರಗಳನ್ನು ರಚಿಸಲು ಜನರಿಗೆ ತರಬೇತಿ ನೀಡುವುದಿಲ್ಲ ಏಕೆಂದರೆ ಪ್ರಮಾಣಿತ ಪಠ್ಯಕ್ರಮಗಳಲ್ಲಿ ಪರಿಹರಿಸಲಾಗುವ ಹೆಚ್ಚಿನ ಸಮಸ್ಯೆಗಳು ಅಧ್ಯಾಯದ ಅಂತ್ಯದ ಸಮಸ್ಯೆಗಳು ಮತ್ತು ಇವುಗಳಿಗೆ ಪರಿಹಾರಗಳು ಅನನ್ಯವಾಗಿವೆ ಇಲ್ಲಿಯವರೆಗೆ ನಾವು ನೆನಪಿಡಿ ಅರ್ಥಮಾಡಿಕೊಳ್ಳಿ ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡು ಮತ್ತು ರಚಿಸಿ ಎಂಬ ಆರು ಅರಿವಿನ ಹಂತಗಳನ್ನು ನೋಡಿದ್ದೇವೆ ಮತ್ತು ಪ್ರಾಯೋಗಿಕವಾಗಿ ಎಲ್ಲಾ ಅರಿವಿನ ಸಕ್ರಿಯಗಳು ಈ ವರ್ಗಗಳಲ್ಲಿ ಒಂದರ ಅಡಿಯಲ್ಲಿ ಬರುತ್ತದೆ ಮತ್ತು ಅವುಗಳನ್ನು ಕ್ರಮಾನುಗತವಾಗಿ ಜೋಡಿಸಲಾಗಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಒಂದು ನಿರ್ದಿಷ್ಟ ಚಟುವಟಿಕೆ ಅಥವಾ ನೀವು ಪರಿಹರಿಸುವ ನಿರ್ದಿಷ್ಟ ಸಮಸ್ಯೆ ಒಂದಕ್ಕಿಂತ ಹೆಚ್ಚು ಹಂತಗಳಲ್ಲಿ ಚಟುವಟಿಕೆಗಳನ್ನು ಒಳಗೊಂಡಿರಬಹುದು ಆದರೆ ನೀವು ನಿರ್ದಿಷ್ಟ ಎಂಜಿನಿಯರಿಂಗ್ ವ್ಯವಸ್ಥೆಯನ್ನು ರಚಿಸಿ ವಿನ್ಯಾಸಗೊಳಿಸಿ ಎಂಬಂತಹ ಸಮಸ್ಯೆಯನ್ನು ನೀಡುತ್ತಿದ್ದರೆ ಅದು ಹಿಂದಿನ ಎಲ್ಲಾ ಐದು ಅರಿವಿನ ಹಂತಗಳಿಂದ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಈಗ ಇನ್ನೂ ಎರಡು ಪದಗಳಿವೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಸ್ವತಂತ್ರವಾಗಿ ಎದುರಿಸಲು ಬಯಸುತ್ತಾರೆ ಇದನ್ನು ನೋಡೋಣ ಕ್ರಿಟಿಕಲ್ ಥಿಂಕಿಂಗ್ ಮೂಲ ಮತ್ತು ಸೃಜನಶೀಲ ಪರಿಹಾರಗಳನ್ನು ರಚಿಸುವ ಉದ್ದೇಶದಿಂದ ಮಾಹಿತಿ ಮತ್ತು ಅನುಭವಗಳು ಅವಲೋಕನಗಳು ಮತ್ತು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ವಿಶ್ಲೇಷಿಸುವ ಮತ್ತು ಪರಿಕಲ್ಪಿಸುವ ಗುರಿಯನ್ನು ಹೊಂದಿದೆ ಆದ್ದರಿಂದ ಉದ್ದೇಶವನ್ನು ಬಿಡಿ ಆದರೆ ನೀವು ಚಟುವಟಿಕೆಯನ್ನು ನೋಡಿದರೆ ಅದು ಮಾಹಿತಿ ಅನುಭವಗಳು ಇತ್ಯಾದಿಗಳನ್ನು ವಿಶ್ಲೇಷಿಸುವುದು ಪರಿಕಲ್ಪನೆ ಮಾಡುವುದು ಆದ್ದರಿಂದ ನೀವು ವಿಶ್ಲೇಷಣೆ ಮತ್ತು ಪರಿಕಲ್ಪನೆಯನ್ನು ನೋಡಬಹುದು ಪರಿಕಲ್ಪನೆ ಮಾಡಿ ನೀವು ಹೊಸ ಪರಿಕಲ್ಪನೆಯನ್ನು ರಚಿಸುತ್ತಿರಬಹುದು ಅಂತಹ ಸಂದರ್ಭದಲ್ಲಿ ಅದು ರಚನೆಯ ಅಡಿಯಲ್ಲಿ ಬರುತ್ತದೆ ಅಥವಾ ನೀವು ತಿಳಿದಿರುವ ಪರಿಕಲ್ಪನೆಗಳ ಅಡಿಯಲ್ಲಿ ಇಡುತ್ತೀರಿ ಅದು ಅರ್ಥಮಾಡಿಕೊಳ್ಳುವ ಅಥವಾ ವಿಶ್ಲೇಷಣೆಯ ಅಡಿಯಲ್ಲಿ ಬರುತ್ತದೆ ಆದ್ದರಿಂದ ನೀವು ವಿಶ್ಲೇಷಿಸಲು ಅಥವಾ ಅರ್ಥಮಾಡಿಕೊಳ್ಳಲು ನೋಡುತ್ತಿರುವಿರಿ ಮತ್ತು ಇಲ್ಲಿ ಉದ್ದೇಶ "ರಚಿಸುವುದು" ಆದರೆ ವಾಸ್ತವವಾಗಿ ಮೂಲ ಪರಿಹಾರಗಳನ್ನು ರಚಿಸುತ್ತಿಲ್ಲ ಇದು ಆಳವಾದ ಉದ್ದೇಶಪೂರ್ವಕ ಮತ್ತು ರಚನಾತ್ಮಕ ಚಿಂತನೆಯನ್ನು ಸೂಚಿಸುತ್ತದೆ ಈಗ ಮುಂದಿನ ಅಂಶಕ್ಕೆ ಬರೋಣ ಈ ಕ್ರಿಟಿಕಲ್ ಥಿಂಕಿಂಗ್ ವ್ಯವಸ್ಥಿತ ಮತ್ತು ಸಮಗ್ರವಾಗಿದೆ ಉದ್ದೇಶಿತ ಪರಿಹಾರವನ್ನು ಪರಿಶೀಲಿಸುವಾಗ ಅದು ಅದರ ಪ್ರಭಾವ ಮತ್ತು ಪರಿಣಾಮಗಳನ್ನು ಅಥವಾ ವ್ಯವಸ್ಥೆಯ ಇತರ ಭಾಗಗಳನ್ನು ಪರಿಶೀಲಿಸುತ್ತದೆ ಹೀಗಾಗಿ ಪರಿಹಾರವು ವ್ಯವಸ್ಥೆಯ ಬೇರೆ ಹಂತಗಳಲ್ಲಿ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಸೃಷ್ಟಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ನೀವು ಒ೦ದು ಉದ್ದೇಶಕ್ಕಾಗಿ ಉದ್ದೇಶಿತ ಪರಿಹಾರವನ್ನು ಪರಿಶೀಲಿಸುತ್ತಿದ್ದೀರಿ ಆದ್ದರಿಂದ ನೀವು ನೋಡಿದರೆ ಪ್ರಸ್ತಾವಿತ ಪರಿಹಾರವನ್ನು ಪರಿಶೀಲಿಸುವುದು ಮೌಲ್ಯಮಾಪನದ ವರ್ಗಕ್ಕೆ ಬರುತ್ತದೆ ಆದ್ದರಿಂದ ಕ್ರಿಟಿಕಲ್ ಥಿಂಕಿಂಗ್ ವಿಶ್ಲೇಷಣೆ ಮತ್ತು ಮೌಲ್ಯಮಾಪನವನ್ನು ಒಳಗೊಂಡಿರುತ್ತದೆ ಆದರೆ ಸಮಸ್ಯೆಗೆ ಮೂಲ ಪರಿಹಾರವನ್ನು ರಚಿಸುವುದು ಗುರಿಯಾಗಿದೆ ಮತ್ತೊಂದು ಅಂಶವೆಂದರೆ ಕ್ರಿಟಿಕಲ್ ಥಿಂಕಿಂಗ್ ಆಲೋಚನೆಯನ್ನು ಸುಧಾರಿಸುವ ದೃಷ್ಟಿಯಿಂದ ಅದನ್ನು ವಿಶ್ಲೇಷಿಸುವ ಮತ್ತು ಮೌಲ್ಯಮಾಪನ ಮಾಡುವ ಕಲೆ ಸುಧಾರಿಸುವುದು ಇದರ ಉದ್ದೇಶವಾಗಿದೆ ನೀವು ನೋಡುವಂತೆ ಕ್ರಿಟಿಕಲ್ ಥಿಂಕಿಂಗ್ನ ಬ್ಲೂಮ್ಸ್ನ ಪ್ರವರ್ಗದ ಚಟುವಟಿಕೆಗಳನ್ನು ವಿಶ್ಲೇಷಿಸುತ್ತದೆ ಮತ್ತು ಮೌಲ್ಯಮಾಪನ ಮಾಡುತ್ತದೆ

ಪ್ರಾಬ್ಲೆಮ್ ಸೊಳ್ವಿಂಗ್ ಎ೦ದು ಪರಿಗಣಿಸಲಾಗುತ್ತದೆ ಅದನ್ನೇ ನೀವು ಮಾಡುತ್ತಿದ್ದೀರಿ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಅಥವಾ ಇದಕ್ಕೆ ವಿಶ್ಲೇಷಣೆ ಅಗತ್ಯವಿರಬಹುದು ಇದಕ್ಕೆ ಮೌಲ್ಯಮಾಪನ ಅಗತ್ಯವಿರಬಹುದು ಮತ್ತು ಅದು ಪ್ರಕ್ರಿಯೆಗಳನ್ನು ರಚಿಸಬಹುದು ಎಲ್ಲಾ ನಾಲ್ಕು ಪ್ರಕ್ರಿಯೆಗಳು ಒಳಗೊಂಡಿರಬಹುದು ಅಥವಾ ಕೆಲವು ಪ್ರಕ್ರಿಯೆಗಳನ್ನು ಮಾತ್ರ ಒಳಗೊಂಡಿರುತ್ತವೆ ಆ ಸಂದರ್ಭದಲ್ಲಿ ಬ್ಲೂಮ್ಸ್ ಪ್ರವರ್ಗದ ಅಡಿಯಲ್ಲಿ ಪ್ರಾಬ್ಲೆಮ್ ಸೊಳ್ವಿಂಗ್ ಅನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ ಎಂಜಿನಿಯರಿಂಗ್ ಪಠ್ಯಕ್ರಮಗಳ ಸ್ವರೂಪವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಎಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ನೀಡಲಾಗುವ ಹೆಚ್ಚಿನ ಪಠ್ಯಕ್ರಮಗಳನ್ನು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಚೌಕಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ನೀಡಲಾಗುತ್ತದೆ ಏನಾದರೂ ಮಾನ್ಯವಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಹೆಚ್ಚಿನ ಅಸ್ಪಷ್ಟತೆ ಇಲ್ಲ ನಾವು ನಿರ್ವಹಿಸುತ್ತಿರುವ ಮಟ್ಟದಲ್ಲಿ ಇದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಚೌಕಟ್ಟಾಗಿದೆ ಮತ್ತು ಎಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ಮುಕ್ತ ಯೋಜನೆಗಳ ಪರಿಹಾರವನ್ನು ಹೆಚ್ಚಾಗಿ ಯೋಜನೆಗಳ ಮೂಲಕ ಪ್ರಯತ್ನಿಸಲಾಗುತ್ತದೆ ಮತ್ತು ಕೆಲವೊಮ್ಮೆ ಪರಿಹರಿಸುವ ಸಮಯವು ಒಂದು ಪ್ರಮುಖ ಮಿತಿಯಲ್ಲದಿದ್ದರೆ ಇದನ್ನು ಕಾರ್ಯಯೋಜನೆಯ ಮೂಲಕ ಮಾಡಲಾಗುತ್ತದೆ ನೀವು ನೋಡಿದರೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ರೀತಿಯ ಹೆಚ್ಚಿನ ವ್ಯಾಯಾಮಗಳನ್ನು ನೀಡಲಾಗುವುದಿಲ್ಲ ವರ್ಗ ಪರೀಕ್ಷೆಗಳು ಮತ್ತು ಅಂತಿಮ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿನ ಅಂದಾಜುವಿಕೆ ವಸ್ತುಗಳು ಪ್ರಧಾನವಾಗಿ ನೆನಪಿಡಿ ಅರ್ಥಮಾಡಿಕೊಳ್ಳಿ ಮತ್ತು ಅರಿವಿನ ಮಟ್ಟವನ್ನು ಅನ್ವಯಿಸುತ್ತವೆ ಆದ್ದರಿಂದ ಈ ಹಂತದಲ್ಲಿಯೂ ಸಹ ನೀವು ಪರೀಕ್ಷಾ ಪತ್ರಿಕೆಗಳನ್ನು ವಿಶ್ಲೇಷಿಸಿದರೆ ಅನೇಕ ಪರೀಕ್ಷಾ ಪತ್ರಿಕೆಗಳು ನೆನಪಿಡಿ ಮತ್ತು ಅರ್ಥಮಾಡಿಕೊಳ್ಳಲು ಸೀಮಿತವಾಗಿರುತ್ತದೆ ಮತ್ತು ಅನ್ವಯಿಸುವ ಮಟ್ಟಕ್ಕೆ ಬಹಳ ಕಡಿಮೆ ಶೇಕಡಾವಾರು ತೂಕವನ್ನು ನೀಡಲಾಗುತ್ತದೆ ಕೆಲವೊಮ್ಮೆ ನೀವು 70 ರಿಂದ 80 ಪ್ರಶ್ನೆಗಳನ್ನು ಕೇವಲ ನೆನಪಿಡುವ ಮಟ್ಟಕ್ಕೆ ಕಾಣಬಹುದು ಇದು ನಿಮಗೆ ಪರಿಚಯವಿರುವ ಮತ್ತೊಂದು ಪದವಾಗಿದೆ ಈ ಪದಗಳನ್ನು ಹೆಚ್ಚಿನ ಕಲಿಕೆಯ ಆದೇಶಗಳಿಗಾಗಿ ಬಳಸಲಾಗುತ್ತದೆ ಅವು ಆಳವಾದ ಕಲಿಕೆ ಅರ್ಥಪೂರ್ಣ ಕಲಿಕೆ ಇವೆಲ್ಲವೂ ಉನ್ನತ ಮಟ್ಟದದಲ್ಲಿ ಅನ್ವಯಿಸು ಮತ್ತು ನಂತರ ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿ ಮತ್ತು ರಚಿಸಿ ಎಂದರ್ಥ ಈಗ ಕಾರ್ಯಯೋಜನೆಗಳನ್ನು ನೋಡೋಣ ನೀವು ಕಲಿಸಿದ ಅಥವಾ ಕಲಿತ ಪಠ್ಯಕ್ರಮಗಳ ಚಟುವಟಿಕೆಗಳಲ್ಲಿ ಅರಿವಿನ ಮಟ್ಟಕ್ಕೆ ಸೇರಿದ ಎರಡು ಉದಾಹರಣೆಗಳನ್ನು ನೀಡಿ ಅನ್ವಯಿಸಿ ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿ ಮತ್ತು ರಚಿಸಿ ಗರಿಷ್ಠ 500 ಪದಗಳನ್ನು ಬಳಸಿಕೊ೦ಡು ನಿಮಗೆ ಪರಿಚಯವಿರುವ ಯಾವುದೇ ಪಠ್ಯಕ್ರಮಗಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ನ ಉದಾಹರಣೆ ನೀಡಿ ಈಗ ಮುಂದಿನ ಪಠ್ಯದಲ್ಲಿ ನಾವು ಜ್ಞಾನದ ವರ್ಗಗಳಿಗೆ ಹೋಗುತ್ತೇವೆ ಜ್ಞಾನ ಮತ್ತು ಅರಿವಿನ ಪ್ರಕ್ರಿಯೆಯು ಅರಿವಿನ ಕಾರ್ಯಕ್ಷೇತ್ರದ ಎರಡು ಆಯಾಮಗಳಾಗಿವೆ ನಾವು ವಾಸ್ತವಿಕ ಪರಿಕಲ್ಪನಾ ಮತ್ತು ಕಾರ್ಯವಿಧಾನದ ಜ್ಞಾನ ಎಂಬ ನಾಲ್ಕು ಜ್ಞಾನ ವಿಭಾಗಗಳನ್ನು ನೋಡುತ್ತೇವೆ ತುಂಬಾ ಧನ್ಯವಾದಗಳು